ಆದ್ದರಿಂದ ಇದನ್ನು ಮೀಪ್ ಎಂದು ಕರೆಯಲಾಗುತ್ತದೆ ಅಕ್ಷರಗಳನ್ನು ಓದಬಲ್ಲದು ಆದ್ದರಿಂದ FDTD ಪ್ರೋಗ್ರಾಂ ಅನ್ನು ನಡೆಸುವ ಹಂತಗಳು ಯಾವುವು ಎಂಬದರ ಕಲ್ಪನೆಯನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಉದಾಹರಣೆಗೆ ವೇವ್ಗೈಡ್ನಲ್ಲಿನ ಕ್ಷೇತ್ರಗಳು ಆದ್ದರಿಂದ ವೇವ್ಗೈಡ್ ಇದೆ ಎಂದು ಊಹಿಸಿ ಈ ಸಂದರ್ಭಗಳಲ್ಲಿ ನಾವು ವಿಶ್ಲೇಷಣಾತ್ಮಕವಾಗಿ ತಿಳಿದಿರುವ ಅತ್ಯಂತ ಸರಳವಾದ ತರಂಗವನ್ನು ಕಳುಹಿಸಲು ನಾನು ಬಯಸುತ್ತೇನೆ ಕ್ಷೇತ್ರಗಳು ಹೇಗೆ ಕಾಣುತ್ತವೆ ಎಂಬುದನ್ನು ನಾವು ವಿಶ್ಲೇಷಣಾತ್ಮಕವಾಗಿ ಲೆಕ್ಕ ಹಾಕಬಹುದು ಆದರೆ ಅದು ನಮ್ಮ ಉದ್ದೇಶವಲ್ಲ ಈ ಸಿಮ್ಯುಲೇಶನ್ ಏನು ಮಾಡುತ್ತದೆ ಎಂದು ನೋಡೋಣ ಇಲ್ಲಿ ಮೊದಲ ಸಾಲು ನಾನು ಹೇಳಿದಂತೆ ಇದು ಸ್ಕೀಮ್ ಎಂಬ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಇದು ಸ್ವಲ್ಪ ಅಸಾಮಾನ್ಯ ಭಾಷೆಯಾಗಿದೆ ಆದ್ದರಿಂದ ನಾವು ಸಿಂಟ್ಯಾಕ್ಸ್ಗೆ ಪ್ರವೇಶಿಸುವುದಿಲ್ಲ ಆದರೆ ಇಲ್ಲಿ ಈ ಗಾತ್ರವು 16 8 ಕಂಪ್ಯೂಟೇಶನಲ್ ಡೊಮೇನ್ನ ಗಾತ್ರವನ್ನು ಹೇಳುತ್ತದೆ ಆದ್ದರಿಂದ ಎಕ್ಸ್ ನಲ್ಲಿ 16 ಘಟಕಗಳು ವೈ ನಲ್ಲಿ 8 ಘಟಕಗಳು ಮತ್ತು ಜೆಡ್ ನಲ್ಲಿ ಯಾವುದೇ ಗಾತ್ರವಿಲ್ಲ ಎಂದರೆ ಅದರ 2ಡಿ ಸಿಮ್ಯುಲೇಶನ್ ಎಂದು ಅದು ಅರ್ಥೈಸುತ್ತದೆ ಮುಂದೆ ನಾನು ವಸ್ತುವನ್ನು ಮಾಡಬೇಕಾಗಿದೆ ಆ ವಸ್ತು ವೇವ್ಗೈಡ್ ಆಗಿದೆ ಆದ್ದರಿಂದ ಈ ಚಿತ್ರದಲ್ಲಿ ತೋರಿಸಿರುವಂತೆ ವೇವ್ಗೈಡ್ ಇಲ್ಲಿದೆ ಈ ಕಪ್ಪು ಪಟ್ಟಿಯು ಇಲ್ಲಿದೆ ಆದ್ದರಿಂದ ಇದು ಸ್ಲಾಬ್ ವೇವ್ ಗೈಡ್ ತರಂಗ ಮಾರ್ಗದರ್ಶಿಯಂತಿದೆ ಆದ್ದರಿಂದ ನಾನು ಎಕ್ಸ್ ಅನ್ನು ತರಂಗ ಮಾರ್ಗದ ಉದ್ದಕ್ಕೂ ಹೊಂದಿದ್ದೇನೆ ಮತ್ತು ನಂತರ ವೈ ಇತರ ಅಕ್ಷವಾಗಿದೆ ಸರಿ ಆದ್ದರಿಂದ ಇಲ್ಲಿ ವೇವ್ಗೈಡ್ಅನ್ನು ತಯಾರಿಸಲಾಗುತ್ತಿದೆ ಆದ್ದರಿಂದ ಇದನ್ನು ಕೆಲವು ε ನ ಬ್ಲಾಕ್ ಆಗಿ ಮಾಡಲಾಗುತ್ತಿದೆ ಆದ್ದರಿಂದ ε 12 ಅನ್ನು ನೀಡಲಾಗಿದೆ ಸರಿ ಅಗಲವನ್ನು 1 ಯುನಿಟ್ ಮತ್ತು ಇತರ ಆಯಾಮದಲ್ಲಿ ಅನಂತವಾಗಿ ನೀಡಲಾಗಿದೆ ಆದ್ದರಿಂದ ಸಾಕಷ್ಟು ಅರ್ಥಗರ್ಭಿತವಾಗಿದೆ ಸರಿ ಆದ್ದರಿಂದ ಈ ಕಪ್ಪು ಪಟ್ಟಿಯ ಅಗಲವು 1 ಆಗಿದೆ ಇದು 12 ಕ್ಕೆ ಸಮನಾಗಿರುವ ಎಪ್ಸಿಲಾನ್ಅನ್ನು ಹೊಂದಿದೆ ಮತ್ತು ಅದು ಶಾಶ್ವತವಾಗಿ ವಿಸ್ತರಿಸುತ್ತದೆ ಅದು ಶಾಶ್ವತವಾಗಿ ವಿಸ್ತರಿಸುತ್ತದೆ ಏಕೆಂದರೆ ನಾವು ಇಲ್ಲಿ 16 ಘಟಕಗಳನ್ನು ಹೊಂದಿದ್ದೇವೆ ಎಂಬ ಕಂಪ್ಯೂಟೇಶನಲ್ ಡೊಮೇನ್ಅನ್ನು ನಾನು ವ್ಯಾಖ್ಯಾನಿಸಿದ್ದೇನೆ ಸರಿ ಆದ್ದರಿಂದ ಪ್ರಾಯೋಗಿಕವಾಗಿ ಇದು 16 ಘಟಕಗಳಾಗಿರಲಿದೆ ಸರಿ ಈಗಪೂರ್ವನಿಯೋಜಿತವಾಗಿ ಉಳಿದೆಲ್ಲವೂ ನಿರ್ವಾತವಾಗಿದ್ದು ಅದು ಸರಿ ಎಂದು ನಿರೀಕ್ಷಿಸಬಹುದು ತರಂಗ ಮಾರ್ಗದಲ್ಲಿ ಕೆಲವು ಕ್ಷೇತ್ರವನ್ನು ಪ್ರಚೋದಿಸಲು ವಿದ್ಯುತ್ ಮೂಲವನ್ನು ಹಾಕಬೇಕಾಗಿದೆ ಆಗ ಅಲ್ಲಿ ತರಂಗವನ್ನು ಹೇಗೆ ಪಡೆಯಬಹುದು ಅವರು ejωt ರೀತಿಯ ಕ್ಷೇತ್ರವನ್ನು ಮಾಡಿದ್ದಾರೆ ಅವರು ಕೆಲವು ಸಾಮಾನ್ಯೀಕರಿಸಿದ ಘಟಕಗಳಲ್ಲಿ 0 15 ರಲ್ಲಿ ಕೆಲವು ಆವರ್ತನವನ್ನು ನೀಡಿದ್ದಾರೆ ಅದು ಆವರ್ತನ ಮತ್ತು ಅವರು ಹೇಳುತ್ತಿದ್ದಾರೆ ಅದು Ez ಇಲ್ಲಿ ಧ್ರುವೀಕರಣ ಮತ್ತು ಅವರು ಅದಕ್ಕೆ ಕೆಲವು ಕೇಂದ್ರವನ್ನು ನೀಡಿದ್ದಾರೆ ಸರಿ ಆದ್ದರಿಂದ ಕೇಂದ್ರ ನಮ್ಮ ಗಾತ್ರ 16 ಆದ್ದರಿಂದ 8 ರಿಂದ 8 ಎಂದು ನೆನಪಿಡಿ ಆದ್ದರಿಂದ 7 ನಲ್ಲಿ ಅದು ಬಹುತೇಕ ಎಡಭಾಗದಲ್ಲಿದೆ ನಾನು Ez ಧ್ರುವೀಕರಿಸಿದ ಮೂಲವನ್ನು ಹಾಕುತ್ತಿದ್ದೇನೆ ಮತ್ತು ಯಾವ ರೀತಿಯ ಮೂಲ ನಿರಂತರ ತರಂಗ ಅದು ಸಮಯದಿಂದ ಪ್ರಾರಂಭವಾಗುವ ಮೂಲವಲ್ಲ ಮತ್ತು ಅದು ಕ್ಷೀಣಿಸುತ್ತದೆ ಸಮಯ ನಿರಂತರ ತರಂಗದಲ್ಲಿ ಡೈಎಲೆಕ್ಟ್ರಿಕ್ ತರಂಗ ಮಾರ್ಗವಾಗಿದೆ ಈ ಕಪ್ಪು ಪಟ್ಟಿಯು ಇಲ್ಲಿಗೆ ತರಂಗ ಮಾರ್ಗವಾಗಿದೆ ಏಕೆ ತರಂಗವು ಹೊರಗೆ ಹೋಗುವುದಿಲ್ಲ ಸರಿ ಒಳ್ಳೆಯ ಪ್ರಶ್ನೆ ತರಂಗಏಕೆ ಹೊರಗೆ ಹೋಗುವುದಿಲ್ಲ ಆದ್ದರಿಂದ ನಾನು ಇದನ್ನು ಒಳಗೆ ಎಕ್ಸೈಟ್ಗೊಳಿಸುತ್ತೇನೆ ಮತ್ತು ನನ್ನ ಪ್ರಕಾರ ಆದ್ದರಿಂದ ಇದು ನಿಮ್ಮ ಪದವಿಪೂರ್ವ ಕೋರ್ಸ್ನಲ್ಲಿ ನೀವು ಅಧ್ಯಯನ ಮಾಡಬೇಕಾದ ವಿಷಯ ಹೌದಲ್ಲವೇ ಆದ್ದರಿಂದ ಕ್ಷೇತ್ರವು ಸೋರಿಕೆಯಾಗುತ್ತದೆ ಕ್ಷೇತ್ರವು ಡೈಎಲೆಕ್ಟ್ರಿಕ್ನೊಳಗೆ ಕಟ್ಟುನಿಟ್ಟಾಗಿ ಸೀಮಿತವಾಗಿದೆ ಕ್ಷೇತ್ರವು ನಿಖರವಾಗಿ ಸೋರಿಕೆಯಾಗುತ್ತದೆ ಅದು ಸಂಪೂರ್ಣವಾಗಿ ಒಳಗೆ ಸೀಮಿತವಾಗಿಲ್ಲ ಎಂದು ನಾವು ನೋಡುತ್ತೇವೆ ಅದರಲ್ಲಿ ಕೆಲವು ಸೋರಿಕೆಯಾಗುತ್ತವೆ ಒಟ್ಟು ಆಂತರಿಕ ಪ್ರತಿಫಲನಕ್ಕೆ ಎಷ್ಟು ಒಳಗಾಗುತ್ತಿದೆ ಎಂಬ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ ಮ್ಯಾಕ್ಸ್ವೆಲ್ನ ಸಮೀಕರಣವು ಅದನ್ನು ನೋಡಿಕೊಳ್ಳುತ್ತದೆ ವಿದ್ಯಾರ್ಥಿ ಅದು ಮಾತ್ರ ಹೌದು ಕೆಲವು ಇರುತ್ತದೆ ಕೆಲವರು ಅದಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ಕೆಲವು ಸೋರಿಕೆಯಾಗುತ್ತದೆ ಸರಿ ಆದ್ದರಿಂದ ನಾವು ಮೂಲವನ್ನು ನಿರ್ದಿಷ್ಟಪಡಿಸಿದ್ದೇವೆ ಬೇರೆ ಏನು ನಾವು ನಿರ್ದಿಷ್ಟಪಡಿಸಬೇಕು ಗಡಿ ಸ್ಥಿತಿ ಸರಿ ನಾನು ಗಡಿ ಸ್ಥಿತಿಯನ್ನು ನಿರ್ದಿಷ್ಟಪಡಿಸದಿದ್ದರೆ ನನ್ನ ಸಿಮ್ಯುಲೇಶನ್ ತಪ್ಪಾಗುತ್ತದೆ ಆದ್ದರಿಂದ ಅವರು ಇಲ್ಲಿ PML ಅನ್ನು ನಿರ್ದಿಷ್ಟಪಡಿಸಿದ್ದಾರೆ ಇದು ಕೇವಲ ಒಂದು ಸಾಲಿನ ವಿವರಣೆಯು ದಪ್ಪ 1 ರ PML ಅನ್ನು ಹೊಂದಿಸುತ್ತದೆ ಆದ್ದರಿಂದ ಪೂರ್ವನಿಯೋಜಿತವಾಗಿ ನೀವು ಈ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ಇಲ್ಲಿ ಏನು ನೋಡುತ್ತೀರಿ ಅದು ತಿಕ್ನೆಸ್ 1 ರ ಚಿತ್ರ ಚೌಕಟ್ಟಿನಂತೆ ಇರುತ್ತದೆ ಅದಕ್ಕಾಗಿಯೇ ಮೂಲವನ್ನು 7 ನಲ್ಲಿ 8 ನಲ್ಲಿ ಇರಿಸಲಾಗಿಲ್ಲ ಏಕೆಂದರೆ ನೀವು ಹೊರಗಡೆ ಬಯಸಿದ ವಸ್ತುಗಳ ಮೂಲವನ್ನು ನೀವು ಬಯಸುವುದಿಲ್ಲ ಆದ್ದರಿಂದ PML 8 ರಿಂದ 7 ರವರೆಗೆ ಮತ್ತು ಮೂಲವು 7 ಈಗ ನಿಮ್ಮ x ಮತ್ತು t ಅನ್ನು ಇನ್ನೂ ಸರಿಯಾಗಿ ಸೂಚಿಸಲಾಗಿಲ್ಲ ಎಂಬುದನ್ನು ನೆನಪಿಡಿ ಆದ್ದರಿಂದ ಇಲ್ಲಿ ನಾವು ಉದಾಹರಣೆಗೆ ಹೊಂದಿಸಿದ್ದೇವೆ ಈ ಸೆಟ್ ರೆಸಲ್ಯೂಶನ್ ಆದ್ದರಿಂದ x ಅನ್ನು ಕೆಲವು ಸಾಮಾನ್ಯ ರೀತಿಯಲ್ಲಿ ಹೊಂದಿಸುತ್ತದೆ ಕೊರಂಟ್ ಪ್ಯಾರಾಮೀಟರ್ ಡೀಫಾಲ್ಟ್ ಪ್ಯಾರಾಮೀಟರ್ ಆಗಿದ್ದು ಅದನ್ನು ನೀವು ಈಗಾಗಲೇ ಸಿಮ್ಯುಲೇಶನ್ನಲ್ಲಿ ನಿವಾರಿಸಲಾಗಿದೆ ನೀವು ಬಯಸಿದರೆ ಅದನ್ನು ಬದಲಾಯಿಸಬಹುದು ಆದರೆ ಅವು ನಿಮಗೆ ಡೀಫಾಲ್ಟ್ ಅನ್ನು ನೀಡುತ್ತವೆ ಅದು ಸ್ಥಿರ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ x ಅನ್ನು ಸರಿಪಡಿಸುವುದು ಒಳ್ಳೆಯದು t ಕೊರಂಟ್ ಪ್ರಕಾರ ಸರಿಪಡಿಸಲ್ಪಡುತ್ತದೆ ಅಂತಿಮವಾಗಿ ನಾನು ಎಷ್ಟು ಸಮಯದವರೆಗೆ ಓಡಲು ಬಯಸುತ್ತೇನೆ ಎಂದು ನೀವು ಸಿಮ್ಯುಲೇಶನ್ಗೆ ಹೇಳಬೇಕು ಆದ್ದರಿಂದ ನೀವು 200 ಸಮಯ ಘಟಕಗಳನ್ನು ಕ್ಷೇತ್ರಗಳನ್ನು ಮತ್ತು ಆ ಎಲ್ಲ ವಸ್ತುಗಳನ್ನು output ಮಾಡಲು ಇನ್ನೂ ಕೆಲವು ಆಜ್ಞೆಗಳನ್ನು ನೀಡಲಾಗುತ್ತದೆ ಇದು 200 ಸೆಕೆಂಡುಗಳ ಕೊನೆಯಲ್ಲಿ ಸಿಗುವ ಸಿಮ್ಯುಲೇಶನ್ನ outputಆಗಿದೆ ಇದೆ ರೀತಿ ಕ್ಷೇತ್ರಗಳು ಕಾಣುತ್ತವೆ ಆದ್ದರಿಂದ source ಇಲ್ಲಿಗೆ ಮುಗಿದಿದೆ ಮತ್ತು ಇದನ್ನು ನೋಡುವಾಗ ಖಂಡಿತವಾಗಿಯೂ ಒಂದು ತರಂಗ ಮಾರ್ಗದರ್ಶನವು ಸ್ಪಷ್ಟವಾಗಿ ನಡೆಯುತ್ತಿದೆ ಎಂದು ನೀವು ಹೇಳಬಹುದು ಈ ಕ್ಷೇತ್ರವು ವೇವ್ಗೈಡ್ಗೆ ಬಹಳ ಚೆನ್ನಾಗಿ ಸೀಮಿತವಾಗಿದೆ ಆದರೆ ಕಟ್ಟುನಿಟ್ಟಾಗಿ ಅದರಲ್ಲಿ ಯಾವುದೇ ಸಮಸ್ಯೆಯನ್ನು ಹೊರಹಾಕುತ್ತಿಲ್ಲ ಅದು ಸರಿಯಲ್ಲ ಮತ್ತು ಇದು ನಷ್ಟದ ವಸ್ತುವಲ್ಲ ಇದು ಕೇವಲ ε 12 ಯಾವುದೇ ಕಾಲ್ಪನಿಕ ಭಾಗವಿಲ್ಲ ಆದ್ದರಿಂದ ಈ ಕ್ಷೇತ್ರವು ಬಹಳ ಸಮಯ ಮತ್ತು ದೂರಕ್ಕೆ ಮುಂದುವರಿಯುತ್ತದೆ ಆದರೆ ಅದರ ಸೋರಿಕೆಯನ್ನು ನೀವು ನೋಡಬಹುದು ಎಡ ಬದಿಯ ಇಂಟರ್ಫೇಸ್ನ ಪಕ್ಕದಲ್ಲಿ ನೀವು ಇಲ್ಲಿ ಏನಾದರೂ ವಿಚಿತ್ರವಾಗಿ ನಡೆಯುತ್ತಿದೆ ಎಂದು ನೋಡಬಹುದು ಏಕೆಂದರೆ ಇಲ್ಲಿ PML ಇರುವುದರಿಂದ ಅದು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ ಆದರೆ ಪ್ರಾಯೋಗಿಕವಾಗಿ ಅದರಲ್ಲಿ ಕೆಲವು ಸರಿಯಾಗಿ ಹೀರಲ್ಪಡುವುದಿಲ್ಲ ಆದ್ದರಿಂದ ಅವರು ಇಲ್ಲಿ ಒಂದು ವಿಷಯವನ್ನು ತಿಳಿಸುತ್ತಾರೆ ಏಕೆಂದರೆ ಅವರು ಕ್ಷೇತ್ರವನ್ನು ಥಟ್ಟನೆ ಸರಿಯಾಗಿ ಆನ್ ಮಾಡಿದ್ದಾರೆ ಆದ್ದರಿಂದ simulation t 0 ರಿಂದ ಪ್ರಾರಂಭವಾಯಿತು ಮತ್ತು ಮುಂದಿನ ನಿದರ್ಶನವು ejωt ಇತ್ತು ಆದ್ದರಿಂದಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರದಲ್ಲಿ ಹಠಾತ್ ತಿರುವುಗಳಿವೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಕೆಲವು ಹೆಚ್ಚಿನ ಆವರ್ತನ ಘಟಕ ಇರುತ್ತದೆ ಆದ್ದರಿಂದ ನಾವು ಇಲ್ಲಿ ಬಲ ಬದಿಯಲ್ಲಿ ಯಲ್ಲಿ ಕ್ಷೇತ್ರವು ಸ್ಪೆಕಲ್ಡ್ನ ತರ ಸ್ವಲ್ಪ ಕಾಣುತ್ತದೆ ನೀವು ಇಲ್ಲಿ ಕ್ಷೇತ್ರವನ್ನು ನೋಡಬಹುದು ಇದು ಕೆಲವು ಶೇಡಿಂಗ್ ಹೊಂದಿದೆ ಇಲ್ಲಿ ಪ್ರಾರಂಭದಿಂದ ಸ್ವಲ್ಪ ಭಿನ್ನವಾಗಿದೆ ಇಲ್ಲಿ ಬಹಳ ಸುಂದರವಾದ ಏಕರೂಪದ ಕತ್ತಲೆಯಾಗಿದೆ ಕೆಂಪು ಇಲ್ಲಿದೆ ಕೆಂಪು ಒಳಗೆ ಸ್ವಲ್ಪ ಬಿಳಿ ಚುಕ್ಕೆಗಳಿವೆ ಆದ್ದರಿಂದ ಕ್ಷೇತ್ರವನ್ನು ಥಟ್ಟನೆ ಆನ್ ಮಾಡಿದ ಪರಿಣಾಮವಾಗಿ ಬಂದ ಹೆಚ್ಚಿನ ಆವರ್ತನ ಘಟಕಗಳಿಂದ ಬರುತ್ತಿದೆ ಎಂದು ಹೇಳಬಹುದು ಕೆಂಪು ಮತ್ತು ನೀಲಿ ಎಂದರೇನು ಆದ್ದರಿಂದ ಕೆಂಪು ಗರಿಷ್ಠ ಧನಾತ್ಮಕ ನೀಲಿ ಬಣ್ಣ ಗರಿಷ್ಠ negative ಗೆ ಅನುಗುಣವಾಗಿರುತ್ತದೆ ಆದ್ದರಿಂದ ಅದು ಚಲಿಸುವ ತರಂಗದಂತೆ ಆದ್ದರಿಂದ ಒಂದು ತರಂಗದಲ್ಲಿ ಪರ್ಯಾಯ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಏನಾಗುತ್ತಿದೆ ಎಂಬುದು ಹೌದು ಬಿಳಿ ಅದು 0 ಆದ್ದರಿಂದ ಅವರು ಈ ಕಡು ನೀಲಿ ಕೆಂಪು ಎಂದು ಕರೆಯುತ್ತಾರೆ ಅದು ಬಣ್ಣಕ್ಕಾಗಿ ಲೆಜೆಂಡ್ ನ್ನು ನಿರ್ದಿಷ್ಟಪಡಿಸುತ್ತದೆ ಆದ್ದರಿಂದ ಅವರು ಹಾಗೆ ಮಾಡುತ್ತಾರೆ ಆದ್ದರಿಂದ ಸಾಮಾನ್ಯವಾಗಿ ನೀವು ಕೆಂಪು ಮತ್ತು ಬಿಳಿ ಸಿಮ್ಯುಲೇಶನ್ ಅನ್ನು ನೋಡಿದಾಗ ಒಂದು ಗರಿಷ್ಠ ಧನಾತ್ಮಕ ಒಂದು ಗರಿಷ್ಠ negative ಮತ್ತು ಬಿಳಿ 0 ಈ ಚುಕ್ಕೆ ಮೂಲವಾಗಿದೆ ಎಂದು ನೀವು ಊ ಹಿಸಿರಬೇಕು ಡಾರ್ಕ್ ಎಂದರೆ ಅದು ಡಾರ್ಕ್ ಕೆಂಪು ಬಣ್ಣದ್ದಾಗಿದೆ ಮತ್ತು ಇದು ಡಾರ್ಕ್ ನೀಲಿ ಬಣ್ಣವಾಗಿದೆ ಅದು ಹೇಗೆ ನನ್ನ ಪ್ರಕಾರ ಅದು ನೀಲಿ ಮತ್ತು ಕೆಂಪು ಶೇಡ್ ಗಳಲ್ಲ ಆದ್ದರಿಂದ dark ನೀಲಿ ಕೆಂಪು ಒಂದು ದಂತಕಥೆ ನೀಲಿ ಕೆಂಪು ಮತ್ತೊಂದು ದಂತಕಥೆ ನಾವು ಆಯ್ಕೆ ಮಾಡಬಹುದು ಆದ್ದರಿಂದ ಜನರು ವ್ಯತಿರಿಕ್ತತೆಯನ್ನು ಹೆಚ್ಚಿಸಲು ವಿಭಿನ್ನ ವಿಷಯಗಳನ್ನು ಬಳಸುತ್ತಾರೆ ಆದ್ದರಿಂದ ನೀವು ವಿಶ್ಲೇಷಣಾತ್ಮಕವಾಗಿ ಮಾಡಬಹುದಾದ ಉದಾಹರಣೆಯಾಗಿದೆ ಆದರೆ FDTDಯ ಶಕ್ತಿ ಎಂದರೆ ನೀವು ವಿಶ್ಲೇಷಣಾತ್ಮಕವಾಗಿ ಸಾಧ್ಯವಾಗದಂತಹ ಕೆಲಸಗಳನ್ನು ಮಾಡಬಹುದು ಆದ್ದರಿಂದ ಉದಾಹರಣೆಗೆ ಅವರು ವೇವ್ಗೈಡ್ನಲ್ಲಿ 90 ಡಿಗ್ರಿ ಬೆಂಡ್ ಅನ್ನು ಪರಿಗಣಿಸುತ್ತಾರೆ ಅದನ್ನು ನೀವು ವಿಶ್ಲೇಷಣಾತ್ಮಕವಾಗಿ ಪರಿಹರಿಸಲಾಗುವುದಿಲ್ಲ ಈಗ ದೈಹಿಕವಾಗಿ ಏನಾಗಬೇಕೆಂದು ನೀವು ನಿರೀಕ್ಷಿಸುತ್ತೀರಿ ನಾನು ತರಂಗ ಮಾರ್ಗದರ್ಶಿಯನ್ನು ತೆಗೆದುಕೊಳ್ಳುತ್ತೇನೆ ಅದರ ಮಾರ್ಗದರ್ಶನ ತರಂಗವನ್ನು ನಾನು 90 ಡಿಗ್ರಿಗಳಷ್ಟು ಬಗ್ಗಿಸುತ್ತೇನೆ ಭೌತಿಕವಾಗಿ ಏನಾಗುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ ಅದರಲ್ಲಿ ಕೆಲವು ಸೋರಿಕೆಯಾಗುವುದಿಲ್ಲ ಆದ್ದರಿಂದ ಅವರು ಹೇಳುವಂತೆಯೇ 16 ರ ಹಿಂದಿನಂತೆ ಕಂಪ್ಯೂಟೇಶನಲ್ ಡೊಮೇನ್ ಮಾಡಿ ಮತ್ತು ನೀವು ಎರಡು ಬ್ಲಾಕ್ಗಳನ್ನು ಮಾಡಬೇಕು ಈ ರೀತಿಯ ಒಂದು ಮತ್ತು 90 ಡಿಗ್ರಿ ಬೆಂಡ್ ಆದ್ದರಿಂದ ಅವರು ಅದನ್ನು ಇಲ್ಲಿ ತೋರಿಸಿದ್ದಾರೆ ಆದ್ದರಿಂದ ಈ ರೀತಿ ಒಂದು ಮತ್ತು ಈ ರೀತಿ ಮತ್ತು ಎರಡು ಬ್ಲಾಕ್ಗಳನ್ನು ಒಂದೇ ವಸ್ತುವನ್ನು ನಿರ್ದಿಷ್ಟಪಡಿಸುವ ಮೂಲಕ ಅವರು ಇದನ್ನು ಮಾಡಿದ್ದಾರೆ ಆದರೆ ಈ ನಿರ್ದೇಶಾಂಕಗಳು ಮೊದಲಿನಂತೆ ವಿಭಿನ್ನPML ರೆಸಲ್ಯೂಶನ್ ಆಗಿದೆ ಈಗ ಆ ಸ್ಪೆಕಲ್ ವಿದ್ಯಮಾನಗಳನ್ನು ತಪ್ಪಿಸಲು ಮೂಲವನ್ನು ಥಟ್ಟನೆ ಆನ್ ಮಾಡುವ ಬದಲು ಅವುಗಳು ಮೂಲವನ್ನು ಇದ್ದಕ್ಕಿದ್ದಂತೆ t0 ನಲ್ಲಿ ಆನ್ ಮಾಡುವ ಬದಲು ಅದನ್ನು 20 ಸಮಯ ಘಟಕಗಳ ಅಗಲಕ್ಕೆ ಅನುಪಾತದಲ್ಲಿ ನಿಧಾನವಾಗಿ ರಾಂಪ್ ಮಾಡುತ್ತೇವೆ ಆದ್ದರಿಂದ ಈ ಅಗಲವು 20 ಸಮಯ ಘಟಕಗಳಿಗೆ ಸಮನಾಗಿರುತ್ತದೆ ಅದು ಮೂಲದ ಸಮಯವನ್ನು ಆನ್ ಮಾಡುತ್ತದೆ ಮತ್ತು ತರಂಗ ಉದ್ದವನ್ನು ನಿಮಗೆ ನೀಡಲಾಗುತ್ತದೆ ಆದ್ದರಿಂದ ತಾಂತ್ರಿಕವಾಗಿ ಮೀಪ್ ಟ್ಯಾನ್ ಹೈಪರ್ಬೋಲಿಕ್ ಕಾರ್ಯವನ್ನು ಬಳಸಿಕೊಂಡು ಈ ಆನ್ ಫಂಕ್ಷನ್ ಅನ್ನು ಕಾರ್ಯಗತಗೊಳಿಸುತ್ತಿದೆ ಮತ್ತು ನಾನು ಹೇಳಿದಂತೆ ತೆರೆದ ಮೂಲವಿದೆ ನಾವು ಹೋಗಿ ಕೋಡ್ ಅನ್ನು ನೋಡಬಹುದು ಮತ್ತು ಆ ಎಲ್ಲಾ ಮಾಹಿತಿಯನ್ನು ನೋಡಬಹುದು ಮತ್ತು ಮೊದಲಿನಂತೆ ಇದನ್ನು 200 ಸಮಯ ಘಟಕಗಳಿಗೆ ಚಲಾಯಿಸಿದರೆ output ಹೇಗಿದೆ ಎಂದು ನೋಡೋಣ ಆದ್ದರಿಂದ ಕ್ಷೇತ್ರವನ್ನು ರೆಕಾರ್ಡ್ ಮಾಡುವ ಪ್ರತಿ ಬಾರಿಯೂ ಇದು ಅನಿಮೇಷನ್ ಎಂದು ನಾವು ನೋಡಬಹುದು ಆದ್ದರಿಂದ ಕ್ಷೇತ್ರವು ಈಗ ಹೋಗುತ್ತಿರುವುದನ್ನು ನೀವು ನೋಡಬಹುದು ಅದು ಬೆಂಡ್ ಅನ್ನು ಅಪ್ಪಳಿಸುತ್ತದೆಮತ್ತು ಅದು ಬೆಂಡ್ನ ಕೆಳಗಿನ ಭಾಗಕ್ಕೆ ಬರಲು ಪ್ರಾರಂಭಿಸುತ್ತದೆ ಆದರೆ ಅದರಲ್ಲಿ ಹೆಚ್ಚಿನವು ಆ ಇಂಟರ್ಫೇಸ್ನಲ್ಲಿ ಸೋರಿಕೆಯಾಗುತ್ತಿದೆ ಆದ್ದರಿಂದ ಅದು FDTDಯ ಮತ್ತೊಂದು ಉತ್ತಮ ಅಂಶವಾಗಿದೆ ನಾನು ಪ್ರತಿ ಬಾರಿಯೂ Ez ಅನ್ನು ಸಂಗ್ರಹಿಸಿದರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಬಹುದು ಮತ್ತು gif ಫೈಲ್ ಮಾಡಬಹುದು ಆದ್ದರಿಂದ ಅವರು ಇಲ್ಲಿ ತೋರಿಸುತ್ತಿರುವುದು gif ಫೈಲ್ ನಾವು ಅನಿಮೇಷನ್ ಅನ್ನು ನೋಡುತ್ತೇವೆ ನೀವು ಸೋರಿಕೆಯನ್ನು ಕಡಿಮೆ ಮಾಡಲು ಬಯಸಿದರೆ ನೀವು ವಿವಿಧ ನಿಯತಾಂಕಗಳನ್ನು ಅತ್ಯುತ್ತಮವಾಗಿಸಬಹುದು ನಂತರ ನಾನು ನಿಮಗೆ ತೋರಿಸಲು ಬಯಸುವ ಅಂತಿಮ ಉದಾಹರಣೆಯೆಂದರೆ ರಿಂಗ್ ರೆಸೊನೇಟರ್ ಆದ್ದರಿಂದ ರೆಸೊನೇಟರ್ ಪದವನ್ನು ಕೇಳಿದ್ದೀರಿ ಎಂದರೆ ಇದರರ್ಥ ಆವರ್ತನದಲ್ಲಿ ಆಯ್ದ ರಚನೆಯು ಕೆಲವು ಆವರ್ತನವನ್ನು ಅನುಮತಿಸುತ್ತದೆ ಮತ್ತು ಅದು ಇತರ ಆವರ್ತನಗಳನ್ನು ಕಡೆಗಣಿಸುತ್ತದೆ ಈಗ ಕೆಲವು ಆವರ್ತನದಲ್ಲಿ ಕೆಲಸ ಮಾಡಲು ನೀವು ರೆಸೊನೇಟರ್ನ್ನು ವಿನ್ಯಾಸಗೊಳಿಸಲು ಬಯಸುತ್ತೀರಿ ಎಂದು ಭಾವಿಸಿದರೆ ಅದರಲ್ಲಿ FDTD ನಮಗೆ ಹೇಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಇಲ್ಲಿ ಜ್ಯಾಮಿತಿಯನ್ನು ನೋಡೋಣ ಆದ್ದರಿಂದ ಅವರು ರಿಂಗ್ ರೆಸೊನೇಟರ್ ಅನ್ನು ಮಾಡಿದ್ದಾರೆ ಆದ್ದರಿಂದ ರಿಂಗ್ ರೆಸೊನೇಟರ್ ಎಂದರೇನು ಮೊದಲು ವೃತ್ತಕ್ಕೆ ಸೇರುವ ಮೊದಲು ತರಂಗ ಮಾರ್ಗದರ್ಶಿ ತೆಗೆದುಕೊಳ್ಳಿ ಆದ್ದರಿಂದ ಇದರ ಸುತ್ತಲಿನ ಅಂತರದ ಪೂರ್ಣಾಂಕ ಗುಣಾಕಾರಗಳು ನಿಮಗೆ ತಿಳಿದಿವೆ ಆದ್ದರಿಂದ ವೇವ್ಗೈಡ್ ತ್ರಿಜ್ಯದ ಅಗಲವನ್ನು ಅವರು ನಿಮಗೆ ತಿಳಿಸಿದ್ದರೆ ಆದರೆ 2πr nλ λ ಮಾಧ್ಯಮದಲ್ಲಿ ಆದ್ದರಿಂದ ಅವರು ಇಲ್ಲಿ ಸಿಲಿಂಡರ್ ಅನ್ನು ತಯಾರಿಸುತ್ತಾರೆ ಇವೆಲ್ಲವೂ ವಸ್ತುವನ್ನು ಮಾಡಲು ನೀವು ಏನು ಮಾಡುತ್ತೀರಿ ಈ ಪ್ರಶ್ನೆಯನ್ನು ನಾನು ತಪ್ಪು ಆವರ್ತನದೊಂದಿಗೆ ಪ್ರಚೋದಿಸಿದರೆ ಏನಾಗಬಹುದು ಏನೂ ಆಗುವುದಿಲ್ಲ ಕ್ಷೇತ್ರ ಕ್ಷೀಣಿಸುತ್ತದೆ ಅದು ಪ್ರತಿಧ್ವನಿಸುವ ವಿದ್ಯಮಾನವಾಗುವುದಿಲ್ಲ ಆದರೆ ಒಮ್ಮೆ ಕೆಲವು ಎಪ್ಸಿಲಾನ್ನೊಂದಿಗೆ ರಚನೆಯನ್ನು ವಿನ್ಯಾಸಗೊಳಿಸಿದರೆ ಮತ್ತು ಜ್ಯಾಮಿತಿ ಸ್ವಲ್ಪ ಸಂಕೀರ್ಣವಾಗಿದ್ದರೆ resonate frequency ರೆಸೊನೇಟ್ ಫ್ರಿಕ್ವೆನ್ಸಿ ಏನೆಂದು ಮತ್ತು ಹೇಗೆ ಕಂಡುಹಿಡಿಯುವುದು ಎಂದು ನೋಡಬೇಕು ಇದನ್ನು FDTDಯಲ್ಲಿ ಕಂಡುಹಿಡಿಯಬಹುದು ಅದರ ನಂತರ ಮೂಲವನ್ನು ನಿರ್ದಿಷ್ಟಪಡಿಸಬಹುದು ರಚನೆಯನ್ನು ನೀಡಿದರೆ ಅದರ resonate frequency ರೆಸೊನೇಟ್ ಫ್ರಿಕ್ವೆನ್ಸಿ ಕಂಡು ಎಲ್ಲಾ ಆವರ್ತನಗಳೊಂದಿಗೆ ಪ್ರಚೋದಿಸಲ್ಪಡುತ್ತದೆ ಆದ್ದರಿಂದ ಎಲ್ಲಾ ಆವರ್ತನಗಳು ತಾಂತ್ರಿಕವಾಗಿ ಅಸಾಧ್ಯವಾದ ವೈಟ್ ಬ್ಯಾಂಡ್ ಆದ್ದರಿಂದ ಹಂತ 1 ಅದನ್ನು ಬಿಳಿ ಬ್ಯಾಂಡ್ನೊಂದಿಗೆ ಪ್ರಚೋದಿಸುತ್ತದೆ ಆದ್ದರಿಂದ ಇಲ್ಲಿ ಪಲ್ಸ್ ರೀತಿಯ ಆವರ್ತನವನ್ನು ಮಾಡಲಾಗಿದೆ ಆದ್ದರಿಂದ ಪಲ್ಸ್ ಕೇಂದ್ರವು ಸಾಮಾನ್ಯೀಕರಿಸಿದ ಘಟಕಗಳಲ್ಲಿ 0 15 ಮತ್ತು df ಎಂದು ಹೇಳಲಾಗುತ್ತದೆ ಮತ್ತು ನಾವು ಮೊದಲೇ ಚರ್ಚಿಸಿದಂತೆ ಗೌಸಿಯನ್ ಮೂಲವನ್ನು ಬಳಸುತ್ತಾರೆ ಆದ್ದರಿಂದ ಅವರು ಗೌಸಿಯನ್ ಮೂಲವನ್ನು ನೀಡುತ್ತಾರೆ ಅಲ್ಲಿ ಅವರು ಕೇಂದ್ರ ಆವರ್ತನ ಮತ್ತು ಅಗಲವನ್ನು ಸೂಚಿಸುತ್ತಾರೆ ಹೌದು ಅವರು ಭೌತಶಾಸ್ತ್ರಜ್ಞರಾಗಿದ್ದಾರೆ ಅವರು ವಿಚಿತ್ರವಾದ ಸಮನ್ವಯ ಘಟಕಗಳಲ್ಲಿ ಕೆಲಸ ಮಾಡುತ್ತಾರೆ ಅಲ್ಲಿ ಬೆಳಕಿನ ವೇಗ 1 ಆದ್ದರಿಂದ ಎಲ್ಲವನ್ನೂ 1 ಕ್ಕೆ ಬಹಳ ಚೆನ್ನಾಗಿ ಸಾಮಾನ್ಯೀಕರಿಸಲಾಗುತ್ತದೆ ಆದ್ದರಿಂದ ಇದು ಸ್ವಲ್ಪಮಟ್ಟಿಗೆ ಬಳಸಲ್ಪಡುತ್ತದೆ ಆದರೆ ಒಮ್ಮೆ ನೀವು ಅದನ್ನು ಬಳಸಿಕೊಂಡರೆ ಅದು ತುಂಬಾ ಶಕ್ತಿಯುತವಾಗಿರುತ್ತದೆ ಬೆಳಕಿನ ವೇಗ 1 ತರಂಗ ಉದ್ದ 1 ಆದ್ದರಿಂದ ಅದನ್ನು ಸ್ವಲ್ಪ 300 ಸಮಯದವರೆಗೆ ಓಡಿಸುತ್ತೀರಿ ಈಗ ನಾವು ಸಿಮ್ಯುಲೇಶನ್ ಮಾಡಿದ್ದೇವೆ ಎಂದು ಊಹಿಸೋಣ Output ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ಮತ್ತು ಎಲ್ಲಾ ಸಮಯದಲ್ಲೂ ಮತ್ತು ಸ್ಥಾನಗಳಲ್ಲಿ ಈಗ ಏನು ಇಲ್ಲ ಆದರೆ ನಾವು ವೈಡ್ಬ್ಯಾಂಡ್ಗೆ ರೋಮಾಂಚನಕಾರಿಯಾಗಿದ್ದೇವೆ ಆದರೆ FDTS output ನಲ್ಲಿ ಆವರ್ತನ ಮಾಹಿತಿಯನ್ನು ಪಡೆಯುತ್ತಿಲ್ಲ ಎಂದರೆ ಅದು ಆವರ್ತನಕ್ಕಿಂತ ಕಡಿಮೆ ಇರುವ ಸ್ಥಳ ಮತ್ತು ಸಮಯದ ಕಾರ್ಯವಾಗಿದೆ ಆದ್ದರಿಂದ ರಚನೆಯ ಸುತ್ತಲೂ ಹೋಗಿ ನೋಡ್ಗಳು ಎಲ್ಲಿವೆ ಎಂದು ಕಂಡುಹಿಡಿಯಬೇಕು ಅದು ತುಂಬಾ ಕ್ರೂಡ್ ಮತ್ತು ಚುರುಕು ಮಾರ್ಗವಿದೆ ಫೋರಿಯರ್ ರೂಪಾಂತರವನ್ನು ಕಂಡುಕೊಳ್ಳಬೇಕು ಡೆಲ್ಟಾದಲ್ಲಿ ಸಮಯದ ಡೊಮೇನ್ ಅನ್ನು ಹೊಂದಿರುವುದರಿಂದ ಅದು ಫೋರಿಯರ್ ರೂಪಾಂತರಗಳನ್ನು ಲೆಕ್ಕಾಚಾರ ಮಾಡುತ್ತದೆ ಅದು ಹೆಚ್ಚು ಚುರುಕಾದ ಮಾರ್ಗವಾಗಿದೆ ಅದುಆವರ್ತನ ಶಿಖರಗಳನ್ನು ಮಾತ್ರವಲ್ಲ ಅವು ಎಷ್ಟು ಪ್ರತಿಧ್ವನಿಸುತ್ತದೆ ಮತ್ತು ಅವು ಎಷ್ಟು ತೀಕ್ಷ್ಣತೆಯನ್ನು ನೀಡುತ್ತದೆ ಆದ್ದರಿಂದ ಇವು ಹಾನಿ ವಿಲೋಮ ಎಂಬ ಅಂತರ್ಗತ ಕಾರ್ಯವನ್ನು ಹೊಂದಿದೆ ಇದು ಇದು ವಿಲೋಮ ಫೋರಿಯರ್ ರೂಪಾಂತರಗಳಂತೆ ಇವೆ ಆದ್ದರಿಂದ ಸಿಮ್ಯುಲೇಶನ್ ಅನ್ನು 300 ಸಮಯದ ನಿದರ್ಶನಕ್ಕೆ ಚಾಲನೆ ಮಾಡಿ ಎಂದು ಹೇಳುತ್ತದೆ ಮೂಲಗಳು ವಿಲೋಮ ಫೋರಿಯರ್ ರೂಪಾಂತರವನ್ನು ಈ ಸ್ಥಾನದಲ್ಲಿ ಚಲಾಯಿಸಿದ ನಂತರ ಮತ್ತು ಕೆಲವು ಕೇಂದ್ರ ಆವರ್ತನವನ್ನು ನಿಮಗೆ ನೀಡಲಾಗುತ್ತದೆ ಆದ್ದರಿಂದ ಮತ್ತೆ ಇದು ಕೋಡ್ ಮಾಡಿದ ವಿಷಯ ಟೆಕ್ಸ್ಟ್ ರೂಪದಲ್ಲಿ ಬರುತ್ತದೆ ಶಿಖರಗಳನ್ನು ಹೊರತೆಗೆದಾಗ 3 ಶಿಖರಗಳನ್ನು ಪಡೆಯುತ್ತೇವೆ ಆದ್ದರಿಂದ ಅದು ಆವರ್ತನ ಮತ್ತು Q quality factor ಕ್ವಾಲಿಟಿ ಪ್ಯಾಕ್ಟರ್ resonance ಎಷ್ಟು ಒಳ್ಳೆಯದು ಎಂದು ಹೇಳುತ್ತದೆ ಆದ್ದರಿಂದ ಕ್ಯೂ ಫ್ಯಾಕ್ಟರ್ ಹೊರಬರುತ್ತದೆ ಆದ್ದರಿಂದ ಉದಾಹರಣೆಗೆ ಮೊದಲ ಮೋಡ್ 80 ಮತ್ತು 300 ಮತ್ತು ನಂತರ 1677 ರ Q ಅನ್ನು ಹೊಂದಿರುತ್ತದೆ ಆದ್ದರಿಂದ 1677 Q ಗೆ ಅನುರೂಪವಾಗಿದೆ ಅದು ಹೆಚ್ಚು ಕಾಲ ಉಳಿಯುತ್ತದೆ ಆದ್ದರಿಂದ ವಿಲೋಮ ಫೋರಿಯರ್ ರೂಪಾಂತರದ ಕೆಲವು ಸಿದ್ಧಾಂತವಿದೆ ಆದರೆ ಅದು ನಿಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ಮುಂದಿನ ಕೆಲಸವೆಂದರೆ ಆ ಆವರ್ತನಗಳಲ್ಲಿ ಪ್ರತಿಯೊಂದನ್ನು ಆರಿಸಿ ಮತ್ತು ಆ ತರಂಗಾಂತರಗಳಲ್ಲಿ ಕಿರಿದಾದ ಬ್ಯಾಂಡ್ನೊಂದಿಗೆ ಸಿಮ್ಯುಲೇಶನ್ ಅನ್ನು ಮತ್ತೆ ಚಲಾಯಿಸಿ ಅದು ಆ ಮೋಡ್ ಅನ್ನು ಮಾತ್ರ ಪ್ರಚೋದಿಸುತ್ತದೆ ಮತ್ತು ಇತರವುಗಳಲ್ಲ ಆದ್ದರಿಂದ ಅವರು ಇಲ್ಲಿ ತೋರಿಸುತ್ತಿರುವುದು ಆ ಮೂರು ವಿಧಾನಗಳು ಆದ್ದರಿಂದ ಮೊದಲ ಮೋಡ್ ಎರಡನೇ ಮೋಡ್ ಮತ್ತು ಮೂರನೇ ಮೋಡ್ ಮತ್ತು ಇವು ಮತ್ತೆ gif ಫೈಲ್ಗಳಾಗಿವೆ ಆದ್ದರಿಂದ ಇದು ಅತ್ಯಂತ ಕಡಿಮೆ Q ಹೊಂದಿರುವುದನ್ನು ನೀವು ನೋಡಬಹುದು Qs 80316 ಮತ್ತು ಸುಮಾರು 1600 ಯಾವುವು ಆದ್ದರಿಂದ ಇದು ಅತ್ಯಂತ ಕಡಿಮೆ Q ಮತ್ತು Q ಇಲ್ಲಿ ದೊಡ್ಡದಾದ ಮತ್ತು ನುಣ್ಣಗೆ ದೊಡ್ಡದಾಗುತ್ತಿದ್ದಂತೆ ಈ ರೆಸೊನೇಟರ್ ಕ್ಷೇತ್ರದ ಹೊರಗೆ ತರಂಗ ಮಾರ್ಗದ ಹೊರಗೆ ಸಾಕಷ್ಟು ಕ್ಷೇತ್ರವು ಸೋರಿಕೆಯಾಗುತ್ತಿರುವುದನ್ನು ನೋಡಬಹುದು ಇಲ್ಲಿ ಕ್ಷೇತ್ರವು ರೆಸೊನೇಟರ್ ಒಳಗೆ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಆದ್ದರಿಂದ ನಾನು ಒಂದು ರಚನೆಯನ್ನುಮಾಡಿದ್ದೇನೆ ಮತ್ತು ಸರಳವಾದ FDTD ಮತ್ತು ವಿಲೋಮ ಫೋರಿಯರ್ ಟ್ರಾನ್ಸ್ಫಾರ್ಮ್ ಸಿಗ್ನಲ್ ಪ್ರೊಸೆಸರ್ ಅನ್ನು ಬಳಸುವ ಮೂಲಕ ಇವು ಪ್ರತಿಧ್ವನಿಸುವ ವಿಧಾನಗಳಾಗಿವೆ ಎಂದು ನಾನು ಗುರುತಿಸುತ್ತೇನೆ ಮತ್ತು ಆದ್ದರಿಂದ ನೀವು FDTD ಯನ್ನು ಹೇಗೆ ಬಳಸುತ್ತೀರಿ ಎಂದು ನೀವು ಆಚರಣೆಯಲ್ಲಿ ಏನು ಹೇಳಬೇಕೆಂದು ತೋರಿಸುವುದು ಮತ್ತು ಯಾವುದೇ ರಚನೆಯು ಯಾವುದೇ ಕ್ಷೇತ್ರಗಳನ್ನು ಪ್ರಚೋದಿಸುತ್ತದೆ ಮತ್ತು ಅವುಗಳು ಫೋಟೊನಿಕ್ ಹರಳುಗಳು ಮತ್ತು ಇತರ ರಚನೆಗಳಿಗೆ ಸಾಕಷ್ಟು ಘನ ಉದಾಹರಣೆಗಳನ್ನು ಹೊಂದಿವೆ ಮತ್ತು ಅದನ್ನು ಲಿನಕ್ಸ್ ಯಂತ್ರದಲ್ಲಿ ಚಲಾಯಿಸಲು ಸುಲಭವಾಗಿದೆ ಆದ್ದರಿಂದ FDTDಯಲ್ಲಿ ಈ ಡೆಮೊ ಕೆಲಸವನ್ನು ಕೊನೆಗೊಳಿಸೋಣ